ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಎನ್ಪಿಟಿಇಎಲ್ ಕೋರ್ಸ್ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾನು ಆಕ್ಟಿನ್ ನೆಟ್ವರ್ಕ್ ಗಳ ಬಲ ವೇಗದ ಸಂಬಂಧಗಳ ಬಗ್ಗೆ ಚರ್ಚಿಸಿದ್ದೇನೆ ಕವಲೊಡೆಯುವಿಕೆಯನ್ನು ಹೊಂದುವ ಪ್ರಯೋಜನವೇನೆಂದರೆ ನಾನು ಕೋಶವನ್ನು ಚಿತ್ರಿಸಿದರೆ ಇದು ನ್ಯೂಕ್ಲಿಯಸ್ ಮತ್ತು ಕೋಶದ ಧ್ರುವೀಕರಣವನ್ನು ಮೈಕ್ರೊಟ್ಯೂಬ್ಯೂಲ್ ಸೈಟೋಸ್ಕೆಲಿಟನ್ ನಿಂದ ನಿರ್ದೇಶಿಸಲಾಗುತ್ತದೆ ಆದರೆ ಆಕ್ಟಿನ್ ತಂತುಗಳಿದ್ದು ಅವು ವಿವಿಧ ರೀತಿಯ ರಚನೆಗಳನ್ನು ರೂಪಿಸುತ್ತವೆ ಈ ರಚನೆಗಳು ಆಕ್ಟಿನ್ ಒತ್ತಡದ ನಾರುಗಳು ಮತ್ತು ನೀವು ನೋಡುವ ಈ ಉದ್ದನೆಯ ಮೊನಚಾದ ವಿಸ್ತರಣೆಗಳನ್ನು ಫಿಲೋಪೊಡಿಯಾ ಎಂದು ಕರೆಯಲಾಗುತ್ತದೆ ಮತ್ತು ಈ ಕವಲೊಡೆದ ಜಾಲವನ್ನು ಲ್ಯಾಮೆಲ್ಲಿಪೋಡಿಯಾ ಎಂದು ಕರೆಯಲಾಗುತ್ತದೆ ಆಕ್ಟಿನ್ ವಿವಿಧ ಪ್ರೋಟೀನ್ ಗಳಿಂದ ಅಡ್ಡ ಸಂಪರ್ಕ ಹೊಂದಿದ ರೀತಿ ಫಿಲೋಪೊಡಿಯಾ ದಲ್ಲಿ ಲ್ಯಾಮೆಲ್ಲಿಪೋಡಿಯಾ ಗೆ ಹೋಲಿಸಿದರೆ ಭಿನ್ನವಾಗಿದೆ ಲ್ಯಾಮೆಲ್ಲಿಪೋಡಿಯಾ ದಲ್ಲಿ ಆಕ್ಟಿನ್ ಹೆಚ್ಚು ಕವಲೊಡೆಯುತ್ತದೆ ಮತ್ತು ಫಿಲೋಪೊಡಿಯಾ ದಲ್ಲಿ ಆಕ್ಟಿನ್ ಕಟ್ಟುಗಳಾಗಿರುತ್ತವೆ ಆದ್ದರಿಂದ ಕೋಶಗಳ ಸ್ಥಳಾಂತರದಲ್ಲಿ ಆಕ್ಟಿನ್ ಪ್ರಮುಖ ಪಾತ್ರ ವಹಿಸುತ್ತದೆ ಜೀವಕೋಶಗಳ ವಲಸೆಯನ್ನು ನಿರ್ದೇಶಿಸುವಲ್ಲಿ ಆಕ್ಟಿನ್ ಹೇಗೆ ಭಾಗವಹಿಸುತ್ತದೆ ಎಂಬುದನ್ನು ಅಧ್ಯಯನದ ಮೂಲಕ ನಾವು ಇಂದು ಚರ್ಚಿಸಲಿದ್ದೇವೆ ಅದಕ್ಕಾಗಿ ನಾವು ಮೊದಲು ಕೋಶಗಳ ಸ್ಥಳಾಂತರದಲ್ಲಿ ತೊಡಗಿರುವ ವಿವಿಧ ಹಂತಗಳನ್ನು ನೋಡೋಣ ಕೋಶಗಳ ಸ್ಥಳಾಂತರದಲ್ಲಿ ನಾನು ಪಕ್ಕದ ನೋಟವನ್ನು ಬರೆದರೆ ಮೊದಲು ತಲಾಧಾರವನ್ನು ಬರೆಯುತ್ತೀನಿ ಮತ್ತು ಕೋಶವನ್ನು ಅನೇಕ ಅಂಟಿಕೊಳ್ಳುವಿಕೆಯಿಂದ ಲಂಗರು ಹಾಕಲಾಗುತ್ತದೆ ಮೊದಲ ಹಂತವಾಗಿ ನಿಮ್ಮಲ್ಲಿರುವುದು ಆಕ್ಟಿನ್ ಮುಂಚಾಚಿರುವಿಕೆ ಇದು ಕೋಶದ ಪ್ರಮುಖ ತುದಿ ಆಗಿದ್ದು ಕೋಶ ಉದ್ದವಾಗುವುದು ಮೊದಲು ಸಂಭವಿಸುತ್ತದೆ ಇದು ತಲಾಧಾರದಲ್ಲಿ ಉಳಿದಿದೆ ನಾನು ಸಂಪೂರ್ಣ ಕೋಶವನ್ನು ಬರೆಯುತ್ತಿಲ್ಲ ಎರಡನೆಯ ಹಂತದಲ್ಲಿ ನೀವು ನೋಡುವುದು ಅಡೇಷನ್ ರಚನೆಯಾಗಿರುವುದನ್ನು ಎರಡನೇ ಹಂತಕ್ಕಾಗಿ ನಾನು ಸಂಪೂರ್ಣ ಕೋಶವನ್ನು ಬರೆಯಬೇಕಾಗಿದೆ ಮತ್ತೊಮ್ಮೆ ಇದು ಮುಂಚಾಚಿರುವಿಕೆ ಆಗಿದೆ ಮೊದಲು ನೀವು ಇಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವುದು ಅಂಟಿಕೊಳ್ಳುವಿಕೆಯ ರಚನೆ ಹೊಸ ಅಂಟಿಕೊಳ್ಳುವಿಕೆಯು ರೂಪುಗೊಳ್ಳುತ್ತದೆ ಆದ್ದರಿಂದ ಮೊದಲು ಮುಂಚಾಚಿರುವಿಕೆ ರೂಪುಗೊಳ್ಳುತ್ತದೆ ಮತ್ತು ನಂತರ ಅಂಟಿಕೊಳ್ಳುವಿಕೆಯು ರೂಪುಗೊಳ್ಳುತ್ತದೆ ಅಂಟಿಕೊಳ್ಳುವಿಕೆಯು ಏನು ಮಾಡುತ್ತದೆ ಎಂದರೆ ಅದು ಈ ಮುಂಚಾಚಿರುವಿಕೆಯನ್ನು ಸ್ಥಿರಗೊಳಿಸುತ್ತದೆ ಮತ್ತು ತರುವಾಯ ಮೂರನೇ ಹಂತದಲ್ಲಿ ಜೀವಕೋಶದ ದೇಹದ ಸ್ಥಳಾಂತರವಿದೆ ಮತ್ತು ಅಂತಿಮವಾಗಿ ನಾಲ್ಕನೇ ಹಂತದಲ್ಲಿ ಡಿ ಅಡೇಷನ್ ಇರುತ್ತದೆ ಹಾಗಾದರೆ ಡಿ ಅಡೇಷನ್ ಎಂದರೇನು ನಾನು ನಿಮಗಾಗಿ ಡಿ ಅಡೇಷನ್ ಅನ್ನು ಬರೆಯುತ್ತೀನಿ ಈ ಅಂಟಿಕೊಳ್ಳುವಿಕೆಯು ಮುರಿದುಹೋಗುತ್ತದೆ ಮತ್ತು ಇದು ಹಿಂದುಳಿದ ಅಂಚು ಮತ್ತು ಹಿಂದುಳಿದ ಅಂಚಿನಲ್ಲಿ ಅಂಟಿಕೊಳ್ಳುವಿಕೆಯು ಒಡೆಯುತ್ತದೆ ಮತ್ತು ಇದರ ಪರಿಣಾಮವಾಗಿ ಕೋಶವು ಮುಂದೆ ಚಲಿಸುತ್ತದೆ ಈಗ ಇಂದಿನ ಪ್ರಶ್ನೆಯೆಂದರೆ ಆಕ್ಟಿನ್ ಪಾಲಿಮರೀಕರಣವು ಕೋಶಗಳ ಸ್ಥಳಾಂತರಕ್ಕೆ ಹೇಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ನಾವು ಅಧ್ಯಯನ ಮಾಡಬಹುದು ನೀವು ಗೋಡೆಯ ವಿರುದ್ಧ ತಂತು ಹೊಂದಿದ್ದರೆ ಚಲಿಸುವ ಕೋಶದ ಸಂದರ್ಭದಲ್ಲಿ ಗೋಡೆ ಯಾವುದು ಎಂಬುದು ಸ್ಪಷ್ಟವಾಗಿದೆ ಗೋಡೆಯು ಜೀವಕೋಶ ಪೊರೆಯಾಗಿದೆ ಜೀವಕೋಶ ಪೊರೆಯಲ್ಲಿನ ಕೆಲವು ಟೆನ್ಷನ್ ನಿಂದಾಗಿ ಪೊರೆಯ ಟೆನ್ಷನ್ ತಂತುಗಳಿಗೆ ಒಳಪಡುವ ಬಲವನ್ನು ನಿರ್ದೇಶಿಸುತ್ತದೆ ಆಪ್ಟಿಕಲ್ ಮೈಕ್ರೋಸ್ಕೋಪಿ ಯಿಂದ ನಮಗೆ ತಿಳಿದಿದೆ ಮತ್ತು ಡಿಫ್ರಾಕ್ಷನ್ ಸೀಮಿತ ಎಂಬ ಪದವನ್ನು ನಾನು ಈ ಹಿಂದೆಯೇ ಪರಿಚಯಿಸಿದ್ದೇನೆ ಆದ್ದರಿಂದ ಆಪ್ಟಿಕಲ್ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಒಂದೇ ಮೊನೊಮರ್ ಅನ್ನು ನೋಡುವುದು ಅಸಾಧ್ಯ ಇನ್ನೂರೈವತ್ತು ನ್ಯಾನೊಮೀಟರ್ ಗಳಿಗಿಂತ ಕಡಿಮೆ ಇರುವ ವಸ್ತುಗಳನ್ನು ನೀವು ನೋಡಲು ಸಾಧ್ಯವಿಲ್ಲ ನಾನು ತಂತು ಬರೆಯಬೇಕಾದರೆ ನಾನು ಇಲ್ಲಿ ಆಕ್ಟಿನ್ ತಂತು ಬರೆದಿದ್ದೇನೆ ಎಂದು ಊಹಿಸಿಕೊಳ್ಳಿ ಇದು ಆಕ್ಟಿನ್ ತಂತು ಮತ್ತು ಮಾನೋಮರ್ ಆಗಿದೆ ಈ ಅಂತರವು ಇನ್ನೂರೈವತ್ತು ನ್ಯಾನೊಮೀಟರ್ ಎಂದು ಹೇಳೋಣ ಆದ್ದರಿಂದ ನೀವು ಯಾವುದೇ ಘಟನೆಯನ್ನು ನೋಡಲಾಗುವುದಿಲ್ಲ ಉದಾಹರಣೆಗೆ ಈ ದಿಕ್ಕಿನಲ್ಲಿ ಹೋಗುವ ಮೊನೊಮರ್ ಅಥವಾ ಇಲ್ಲಿ ಸೇರಿಸಲಾದ ಮೊನೊಮರ್ ನಂತೆ ಇರಬಹುದು ಆದ್ದರಿಂದ ಈ ಘಟನೆಗಳನ್ನು ನೋಡಲು ಅಸಾಧ್ಯ ಆದರೆ ನೀವು ಸಂಪೂರ್ಣ ತಂತುವನ್ನು ಎಂದು ಲೇಬಲ್ ಮಾಡಿದರೆ ಅದನ್ನು ನೋಡಲು ಸಾಧ್ಯವಿದೆ ಈ ಸಂದರ್ಭದಲ್ಲಿ ಇದು ಸಂಪೂರ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನೀವು ವೈಯಕ್ತಿಕ ಮಾನೋಮರ್ ಮಟ್ಟದ ಪಾಲಿಮರೀಕರಣ ಅಥವಾ ಡಿ ಪಾಲಿಮರೀಕರಣ ಘಟನೆಗಳನ್ನು ನೋಡಲಾಗುವುದಿಲ್ಲ ಪ್ರೋಟೀನ್ ಡೈನಾಮಿಕ್ಸ್ ಅನ್ನು ದೃಶ್ಯೀಕರಿಸುವಂತಹ ವಿಧಾನವನ್ನು ನಾವು ಹೇಗೆ ರೂಪಿಸಬಹುದು ಆದ್ದರಿಂದ ನೀವು ದೃಶ್ಯೀಕರಿಸಲು ಬಯಸಿದರೆ ನಂತರ ಅಭಿವೃದ್ಧಿಪಡಿಸಿದ ವಿಧಾನಗಳಲ್ಲಿ ಒಂದನ್ನು ಫ್ಲೋರೊಸೆನ್ಸ್ ಸ್ಪೆಕಲ್ ಮೈಕ್ರೋಸ್ಕೋಪಿ ಅಥವಾ ಎಫ್ಎಸ್ಎಂ ಎಂದು ಕರೆಯಲಾಗುತ್ತದೆ ಈ ತಂತ್ರವು ಏನು ಮಾಡುತ್ತದೆ ಸರಳ ಸಂದರ್ಭದಲ್ಲಿ ಒಂದು ತಂತು ಇದೆ ಎಂದು ಊಹಿಸೋಣ ಅಥವಾ ಇದು ಮೈಕ್ರೊಟ್ಯೂಬ್ಯೂಲ್ ಎಂದು ಹೇಳೋಣ ಅದನ್ನು ಸಂಪೂರ್ಣವಾಗಿ ಲೇಬಲ್ ಮಾಡಲಾಗಿದೆ ಅಂತಹ ಸಂದರ್ಭದಲ್ಲಿ ನೀವು ಡೈನಾಮಿಕ್ಸ್ ಅನ್ನು ಪತ್ತೆಹಚ್ಚಲು ಯಾವುದೇ ರೀತಿಯಲ್ಲಿ ಸಾಧ್ಯವಾಗುವುದಿಲ್ಲ ಆದರೆ ನೀವು ಲೇಬಲ್ ಮಾಡದ ತಂತುಗಳನ್ನು ತೆಗೆದುಕೊಂಡು ಈ ಕೆಳಗಿನ ಪ್ರಯೋಗವನ್ನು ಮಾಡುತ್ತೀರಿ ಎಂದು ಹೇಳೋಣ ಇದು ಲೇಬಲ್ ಮಾಡದ ಮೈಕ್ರೊಟ್ಯೂಬ್ಯೂಲ್ ಮತ್ತು ನೀವು ಲೇಬಲ್ ಮಾಡದಿರುವ ಈ ಎಲ್ಲಾ ಉಪ ಘಟಕಗಳನ್ನು ಹೊಂದಿದ್ದೀರಿ ಮತ್ತು ಲೇಬಲ್ ಮಾಡದ ಉಪ ಘಟಕಗಳ ಈ ಮಿಶ್ರಣದೊಳಗೆ ನೀವು ಕೆಲವು ಲೇಬಲ್ ಮಾಡಿದ ಉಪ ಘಟಕಗಳನ್ನು ಸೇರಿಸುತ್ತೀರಿ ಇದು ಕಡಿಮೆ ಶೇಕಡಾವಾರು ಆಗಿದೆ ಈ ಸಂದರ್ಭದಲ್ಲಿ ನಾವು ಏನು ಹೇಳೋಣ ಎಂದರೆ ಲೇಬಲಿಂಗ್ ಶೇಕಡಾ ಹತ್ತು ಇದ್ದರೆ ನೀವು ಸ್ಥೂಲವಾಗಿ ನೋಡುವುದು ಲೇಬಲ್ ಮಾಡಲಾದ ವಲಯಗಳು ದೃಶ್ಯೀಕರಿಸದ ಕಪ್ಪು ವಲಯಗಳೊಂದಿಗೆ ಅಂತರದಲ್ಲಿರುತ್ತವೆ ಆದರೆ ನೀವು ಲೇಬಲಿಂಗ್ ಸಾಂದ್ರತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದರೆ ಅಂದರೆ ಶೇಕಡಾ ಒಂದು ಎಂದು ಹೇಳೋಣ ನಂತರ ನೀವು ಇಲ್ಲಿ ಕಾಣುವುದು ಸಂಪೂರ್ಣ ರಚನೆಯಾಗಿರುತ್ತದೆ ಈಗ ನೀವು ಸಂಪೂರ್ಣ ರಚನೆಯನ್ನು ನೋಡುವುದಿಲ್ಲ ಆದರೆ ಆ ರಚನೆ ಏನು ಎಂದು ನೀವು ಊಹಿಸಬಹುದು ನೀವು ಈಗ ಈ ಅನೇಕ ಚುಕ್ಕೆಗಳನ್ನು ನೋಡಬಹುದು ಮತ್ತು ಈ ಚುಕ್ಕೆಗಳು ಯಾವುದನ್ನು ಪ್ರತಿನಿಧಿಸುತ್ತವೆ ಎಂದರೆ ಈ ಚುಕ್ಕೆಗಳನ್ನು ಸ್ಪೆಕಲ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಅಲ್ಲಿ ಪ್ರತಿದೀಪಕವಾಗಿ ಲೇಬಲ್ ಮಾಡಲಾದ ಉಪ ಘಟಕಗಳು ಒಟ್ಟಿಗೆ ಗುಂಪಾಗಿರುತ್ತವೆ ಈ ಸ್ಪೆಕಲ್ ಗಳನ್ನು ಚಿತ್ರಿಸಲು ಉಪ ಘಟಕಗಳ ಸಂಯೋಜನೆಯ ಅವಧಿಯು ಚೌಕಟ್ಟನ್ನು ಸೆರೆಹಿಡಿಯಲು ಬೇಕಾದ ಸಮಯಕ್ಕಿಂತ ಸಮಾನ ಅಥವಾ ದೊಡ್ಡದಾಗಿರಬೇಕು ಈ ಪ್ರತಿದೀಪಕ ಸ್ಪೆಕಲ್ ಮೈಕ್ರೋಸ್ಕೋಪಿ ಯನ್ನು ಹೊಂದುವ ಪ್ರಯೋಜನವೇನು ನಾನು ಈ ನಿರ್ದಿಷ್ಟ ತಂತುಗಳನ್ನು ಬರೆದಿದ್ದೀನಿ ಮತ್ತು ಅದು ಆಕ್ಟಿನ್ ತಂತು ಅಥವಾ ಮೈಕ್ರೊಟ್ಯೂಬ್ಯೂಲ್ ತಂತು ಆಗಿರಬಹುದು ಮತ್ತು ನಾನು ಉದ್ದೇಶಪೂರ್ವಕವಾಗಿ ವಿವಿಧ ಗಾತ್ರದ ಚುಕ್ಕೆಗಳನ್ನು ಬರೆದಿದ್ದೀನಿ ಏಕೆಂದರೆ ಈ ಸ್ಪೆಕಲ್ ಗಳ ಗಾತ್ರವು ಬದಲಾಗುತ್ತದೆ ಏಕೆಂದರೆ ಈ ಸಂಘವು ಸಂಪೂರ್ಣವಾಗಿ ರಾಂಡಮ್ ಆಗಿದೆ ಆದರೆ ಒಮ್ಮೆ ನೀವು ಈ ಸ್ಪೆಕಲ್ ಜಿಯೋಮೆಟ್ರಿ ಯನ್ನು ನೋಡಿದಾಗ ನೀವು ಟ್ರ್ಯಾಕ್ ಮಾಡಬಹುದಾದ ಸಂಗತಿಯೆಂದರೆ ಇದರಿಂದ ನೀವು ನಿರ್ಧರಿಸಬಹುದಾದ ಎರಡು ಮಾಹಿತಿಗಳಿವೆ ನೀವು ಪ್ರತಿ ಸ್ಪೆಕಲ್ ಅನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ನೀವು ಸ್ಪೆಕಲ್ ಚಲನೆಯನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ನೀವು ಸ್ಪೆಕಲ್ ಗಾತ್ರವನ್ನು ಸಹ ಟ್ರ್ಯಾಕ್ ಮಾಡಬಹುದು ಸ್ಥಳೀಯವಾಗಿ ನೋಡೋದಾದರೆ ಈ ನಿರ್ದಿಷ್ಟ ಸ್ಪೆಕಲ್ ಗಾತ್ರದಲ್ಲಿ ಬೆಳೆಯುತ್ತಿದೆ ಮತ್ತು ಆಗ ಕೆಲವು ಪಾಲಿಮರೀಕರಣ ಘಟನೆ ನಡೆಯುತ್ತಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಸ್ಪೆಕಲ್ ಆಯಾಮಗಳಲ್ಲಿನ ಹೆಚ್ಚಳವು ಪಾಲಿಮರೀಕರಣ ಘಟನೆಗಳಿಗೆ ಸಂಬಂಧಿಸಿದೆ ಒಂದು ಅರ್ಥದಲ್ಲಿ ಸ್ಪೆಕಲ್ಸ್ ಗಾತ್ರವು ವಹಿವಾಟಿಗೆ ಸಂಬಂಧಿಸಿದೆ ನಾವು ಸ್ಟೈನ್ಡ್ ಕೋಶವನ್ನು ತೆಗೆದುಕೊಂಡಿರುವೆ ಎಂದು ಹೇಳೋಣ ಮತ್ತು ಇದು ಒಂದು ಒತ್ತಡದ ಫೈಬರ್ ನೆಟ್ವರ್ಕ್ ಎಂದು ಊಹಿಸೋಣ ಮತ್ತು ಇದು ಈ ಕೋಶದಲ್ಲಿನ ಒತ್ತಡದ ನಾರುಗಳು ನೀವು ನೋಡುವ ಕೋಶದ ಭಾಗವಾಗಿದೆ ಅದೇ ಕೋಶವನ್ನು ಸ್ಪೆಕಲ್ ಮೈಕ್ರೋಸ್ಕೋಪಿ ಯಲ್ಲಿ ಚಿತ್ರಿಸಿದರೆ ನೀವು ಏನು ನೋಡುತ್ತೀರಿ ಎಂದರೆ ಆದರೂ ನೀವು ಸಂಪೂರ್ಣ ರಚನೆಯನ್ನು ನೋಡಲಾಗದಿದ್ದರು ಸ್ಪೆಕಲ್ ಮೈಕ್ರೋಸ್ಕೋಪಿ ಯಿಂದ ಈ ತಂತುಗಳ ದೃಷ್ಟಿಕೋನವನ್ನು ನೀವು ಅಳೆಯಬಹುದು ಈ ಕೋಶಕ್ಕಾಗಿ ನೀವು ಸ್ಪೆಕಲ್ ಮೈಕ್ರೋಸ್ಕೋಪಿ ಯಲ್ಲಿರುವಂತಹ ಈ ಅಂಟಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಎಂದು ಹೇಳೋಣ ನೀವು ಕಂಡುಕೊಂಡದ್ದೇನೆಂದರೆ ಅಂಟಿಕೊಳ್ಳುವಿಕೆಗಳು ಎಲ್ಲಿವೆ ಎಂಬ ಕಲ್ಪನೆಯನ್ನು ನೀವು ಇನ್ನೂ ನೋಡುತ್ತೀರಿ ಆದರೆ ಈಗ ಸ್ಪೆಕಲ್ ಮೈಕ್ರೋಸ್ಕೋಪಿ ಯನ್ನು ಬಳಸುವುದರಿಂದ ಸ್ಥಿರ ಮಾಹಿತಿಯಲ್ಲದೆ ನೀವು ಕ್ರಿಯಾತ್ಮಕ ಮಾಹಿತಿಯನ್ನು ಪಡೆಯುತ್ತೀರಿ ಆದ್ದರಿಂದ ವಲಸೆ ಹೋಗುವ ಕೋಶಗಳಲ್ಲಿ ಆಕ್ಟಿನ್ ಡೈನಾಮಿಕ್ಸ್ ಇಮೇಜ್ ಮಾಡಲು ನೀವು ಸ್ಪೆಕಲ್ ಮೈಕ್ರೋಸ್ಕೋಪಿ ಯನ್ನು ಬಳಸುತ್ತೀರಿ ಎಂದು ಹೇಳೋಣ ಆಗ ವಲಸೆ ಹೋಗುವ ಕೋಶದಲ್ಲಿನ ಆಕ್ಟಿನ್ ಡೈನಾಮಿಕ್ಸ್ ನ ಸ್ವರೂಪ ಏನು ಎಂದು ನೀವು ಕೇಳಲು ನೀವು ಬಯಸುತ್ತೀರಿ ನೀವು ಕೋಶವನ್ನು ಹೊಂದಿದ್ದು ಅಂದರೆ ಇಡೀ ಕೋಶವನ್ನು ಎಂದು ಹೇಳೋಣ ನೀವು ಕೋಶದ ಒಂದು ಮೂಲೆಗೆ ಝುಮ್ ಮಾಡಿದರೆ ಮತ್ತು ನೀವು ಸ್ಪೆಕಲ್ ಚಿತ್ರಗಳನ್ನು ನೋಡಿದರೆ ನೀವು ಸ್ಪೆಕಲ್ಸ್ ಎಂದು ಕರೆಯಲ್ಪಡುವ ಟನ್ ಗಳಷ್ಟು ಚುಕ್ಕೆಗಳನ್ನು ನೋಡುತ್ತೀರಿ ಯಾವುದೇ ಪರಿಮಾಣಾತ್ಮಕ ಮಾಹಿತಿಯನ್ನು ಪಡೆಯಲು ಪ್ರತಿಯೊಂದು ಸ್ಪೆಕಲ್ ನ ಪ್ರಾದೇಶಿಕ ಸ್ಥಾನ ಮತ್ತು ತೀವ್ರತೆಯ ಏರಿಳಿತವನ್ನು ಪತ್ತೆಹಚ್ಚಲು ನೀವು ಕ್ರಮಾವಳಿಗಳನ್ನು ಅಭಿವೃದ್ಧಿಪಡಿಸಬೇಕು ಇದು ಸರಳ ಕೆಲಸವಲ್ಲ ಆದ್ದರಿಂದ ಸಂಶೋಧಕರಾದ ಗೊಡೆರ್ನ್ಸ್ ಡ್ಯಾನುಸರ್ ಗಣಿತಜ್ಞರಾಗಿದ್ದು ಅವರು ಪ್ರತಿದೀಪಕ ಸ್ಪೆಕಲ್ ಮೈಕ್ರೋಸ್ಕೋಪಿ ಯ ಅಭಿವೃದ್ಧಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದ್ದಾರೆ ನೀವು ಈ ಸ್ಪೆಕಲ್ ಮೈಕ್ರೋಸ್ಕೋಪಿ ಪ್ರಯೋಗ ಮಾಡಿದರೆ ಸ್ಪೆಕಲ್ಸ್ ನ ಚಲನೆಯ ಸ್ವರೂಪ ಹೀಗೆ ಇರುತ್ತದೆ ಇಲ್ಲಿ ಕಂಡುಬಂದಿರುವುದು ಏನೆಂದರೆ ಇದು ಕೋಶ ಎಂದು ಹೇಳೋಣ ಮತ್ತು ನೀವು ಕೋಶದ ಈ ಅಂಚನ್ನು ನೋಡುತ್ತಿರುವಿರಿ ನಾನು ಏನು ಮಾಡುತ್ತೇನೆಂದರೆ ಸ್ಪೆಕಲ್ಸ್ ಅನ್ನು ಯೋಜಿಸುವ ಬದಲು ನಾನು ಸ್ಪೆಕಲ್ಸ್ ನ ಒಟ್ಟಾರೆ ಚಲನೆಯನ್ನು ರೂಪಿಸುತ್ತೇನೆ ಇಲ್ಲಿ ನಾವು ಗಮನಿಸುವ ಸಂಗತಿಯೆಂದರೆ ಈ ಕೋಶದ ಅಂಚನ್ನು ಸ್ವಲ್ಪ ದೊಡ್ಡದಾಗಿ ಬರೆಯುತ್ತೀನಿ ಮತ್ತು ಇಲ್ಲಿ ಸ್ಪೆಕಲ್ ಚಲನೆಯ ವಿತರಣೆಯಾಗಿದೆ ಆದ್ದರಿಂದ ನೀವು ನೋಡುತ್ತಿರುವುದು ವಲಸೆ ಹೋಗುವ ಕೋಶದಲ್ಲಿನ ಸ್ಪೆಕಲ್ ಚಲನೆ ಇದು ಸ್ಥೂಲವಾಗಿ ಈ ಸಮಯದಲ್ಲಿ ಕೋಶವು ಚಲಿಸುವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಸ್ಪೆಕಲ್ಸ್ ನ ಎರಡು ಗುಂಪು ಅಥವಾ ಸ್ಪೆಕಲ್ ನಡವಳಿಕೆ ಅಥವಾ ಚಲನೆಯ ಎರಡು ವಲಯಗಳಿವೆ ಎಂದು ನೀವು ನೋಡುತ್ತೀರಿ ಪರಿಧಿಯ ಈ ವಲಯದಲ್ಲಿ ಸ್ಪೆಕಲ್ ಗಳು ವೇಗವಾಗಿ ಚಲಿಸುತ್ತಿವೆ ಮತ್ತು ವಲಯದಲ್ಲಿ ಎರಡು ಸ್ಪೆಕಲ್ ಗಳು ನಿಧಾನವಾಗಿ ಚಲಿಸುತ್ತವೆ ಆದರೆ ಸ್ಥಿರತೆಯೆಂದರೆ ಎಲ್ಲಾ ಸ್ಪೆಕಲ್ ಗಳು ಒಳಮುಖವಾಗಿ ಚಲಿಸುತ್ತವೆ ಆದ್ದರಿಂದ ಕೋಶವು ಈ ದಿಕ್ಕಿನಲ್ಲಿ ಹೊರಕ್ಕೆ ಚಲಿಸಲು ಪ್ರಯತ್ನಿಸುತ್ತಿದೆ ಮತ್ತು ಕೋಶಗಳ ಸ್ಪೆಕಲ್ಸ್ ಒಳಮುಖವಾಗಿ ಚಲಿಸುತ್ತಿದೆ ಈ ಆಂತರಿಕ ಹರಿವನ್ನು ರೆಟ್ರೊಗ್ರೇಡ್ ಆಕ್ಟಿನ್ ಹರಿವು ಎಂದು ಕರೆಯಲಾಗುತ್ತದೆ ಒಳಮುಖವಾಗಿ ಚಲಿಸುವ ಎಲ್ಲಾ ಸ್ಪೆಕಲ್ ಗಳಿಗೆ ಹಿಮ್ಮೆಟ್ಟುವ ಆಕ್ಟಿನ್ ಹೊಂದಿದ್ದೀರಿ ಆದ್ದರಿಂದ ಕೋಶಗಳು ಚಲಿಸುವ ದಿಕ್ಕಿಗೆ ಹೋಲಿಸಿದರೆ ಹಿಂದುಳಿದ ದಿಕ್ಕಿನಲ್ಲಿ ಮತ್ತು ಕೋಶದ ಪರಿಧಿಯಲ್ಲಿಯೇ ನೀವು ವೇಗವಾಗಿ ಚಲಿಸುವ ಸ್ಪೆಕಲ್ ಗಳನ್ನು ಹೊಂದಿದ್ದೀರಿ ಸ್ಪೆಕಲ್ಸ್ ವೇಗವಾಗಿ ಚಲಿಸುವ ಪ್ರದೇಶದ ಈ ಪರಿಧಿಯಲ್ಲಿ ಸರಿಸುಮಾರು ಒಂದರಿಂದ ಎರಡು ಮೈಕ್ರಾನ್ ಅಗಲದಲ್ಲಿ ಇರುತ್ತದೆ ಮತ್ತು ನಂತರ ಕೋಶದ ಮಧ್ಯಭಾಗದಲ್ಲಿ ನಿಧಾನವಾಗಿ ಚಲಿಸುವ ಸ್ಪೆಕಲ್ ಗಳಿರುತ್ತವೆ ಎರಡನೆಯ ಅಂಶವೆಂದರೆ ಅವರು ಕಂಡು ಹಿಡಿದಿರುವುದೇನೆಂದರೆ ಹಿಮ್ಮೆಟ್ಟುವ ಹರಿವಿನ ಎರಡು ಪ್ರದೇಶಗಳಿವೆ ಎಂದು ನೀವು ಏನು ಮಾಡಬಹುದು ಎಂದರೆ ಕೋಶದ ತೀವ್ರತೆಯ ಏರಿಳಿತಗಳನ್ನು ನೀವು ಟ್ರ್ಯಾಕ್ ಮಾಡಬಹುದು ತೀವ್ರತೆಯ ಏರಿಳಿತವು ಉದ್ದಕ್ಕೂ ಹೇಗೆ ಬದಲಾಗುತ್ತದೆ ಎಂಬುದನ್ನು ಕಂಡುಹಿಡಿಯ ಬಹುದು ಏನನ್ನು ಗಮನಿಸಲಾಗಿದೆ ಮತ್ತು ಮತ್ತೊಮ್ಮೆ ನಾನು ಏನು ಮಾಡಿದ್ದೇನೆಂದರೆ ಕೆಂಪು ಬಣ್ಣವು ಅಂದರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅದು ಪಾಲಿಮರೀಕರಣ ಘಟನೆಯನ್ನು ಸೂಚಿಸುತ್ತದೆ ಮತ್ತು ಹಸಿರು ಡಿ ಪಾಲಿಮರೀಕರಣ ಘಟನೆಗೆ ಅನುರೂಪವಾಗಿದೆ ಮತ್ತೊಮ್ಮೆ ಇದು ಕೋಶಗಳು ಚಲಿಸುವ ದಿಕ್ಕು ಮತ್ತೆ ಇದರ ಆಧಾರದ ಮೇಲೆ ನಾನು ಇಡೀ ಕೋಶವನ್ನು ಎರಡು ವಲಯಗಳಾಗಿ ವಿಂಗಡಿಸಬಹುದು ಜೀವಕೋಶದ ಪರಿಧಿಯ ವಲಯವು ಸ್ಪೆಕಲ್ಸ್ ವೇಗದ ಹಿಮ್ಮೆಟ್ಟುವಿಕೆಯ ಹರಿವನ್ನು ಪ್ರದರ್ಶಿಸುತ್ತದೆ ಇದು ಪಾಲಿಮರೀಕರಣವನ್ನು ಸೂಚಿಸುವ ಸ್ಪೆಕಲ್ಸ್ ಪದರವನ್ನು ಹೊಂದಿರುತ್ತದೆ ಮತ್ತು ಅದರ ಪಕ್ಕದಲ್ಲಿ ಡಿ ಪಾಲಿಮರೀಕರಣದ ಪದರ ಮತ್ತು ನಂತರ ನಿಧಾನ ಸ್ಪೆಕಲ್ ವಲಯದ ಒಳಗೆ ಕೆಂಪು ಮತ್ತು ಹಸಿರು ಚುಕ್ಕೆಗಳ ಮಿಶ್ರಣವಿತ್ತು ಇದರರ್ಥ ಇದು ಪಾಲಿಮರೀಕರಣ ಮತ್ತು ಡಿ ಪಾಲಿಮರೀಕರಣ ಘಟನೆಗಳಾಗಿವೆ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಇದನ್ನು ಹೆಚ್ಚಿನ ಪಾಲಿಮರೀಕರಣ ಮತ್ತು ಡಿ ಪಾಲಿಮರೀಕರಣ ಮತ್ತು ವೇಗದ ಹಿಮ್ಮೆಟ್ಟುವಿಕೆಯ ಹರಿವು ಎಂದು ಕರೆದರು ಇದು ಅವರು ಲ್ಯಾಮೆಲ್ಲಿಪೋಡಿಯಾ ಎಂದು ಕರೆಯುವ ವಲಯವಾಗಿದೆ ಮತ್ತು ಈ ಒಳ ವಲಯವನ್ನು ಲ್ಯಾಮೆಲ್ಲಾ ಎಂದು ಕರೆಯಲಾಗುತ್ತದೆ ಹಾಗಾದರೆ ಲ್ಯಾಮೆಲ್ಲಾ ಎಂದರೇನು ಇದು ನಿಧಾನಗತಿಯ ಹರಿವು ಮತ್ತು ಪಂಚುಯೇಟ್ ಅಥವಾ ಮಿಶ್ರ ವಹಿವಾಟು ಮಾದರಿಯ ವಲಯವಾಗಿದೆ ನಿಮ್ಮಲ್ಲಿ ಎರಡು ವಲಯಗಳಿವೆ ಅವು ಭೌತಿಕವಾಗಿ ಭಿನ್ನವಾಗಿದೆ ಲ್ಯಾಮೆಲ್ಲಿಪೋಡಿಯಾ ವು ವೇಗದ ಹಿಮ್ಮೆಟ್ಟುವಿಕೆಯ ಹರಿವು ಹೆಚ್ಚಿನ ವಹಿವಾಟು ಮತ್ತು ಎರಡನೆಯದು ನಿಧಾನ ಹರಿವಿನ ವಲಯ ಮತ್ತು ಪಂಚುಯೇಟ್ ವಹಿವಾಟು ಮಾದರಿಯೊಂದಿಗೆ ಸ್ಪೆಕಲ್ ಗಳನ್ನು ಹೊಂದಿದೆ ನೀವು ಈ ಎರಡು ವಲಯಗಳನ್ನು ಹೊಂದಿರುವಿರಿ ಎಂದು ಸೂಚಿಸುತ್ತದೆ ಅದು ಪರಸ್ಪರ ಪಕ್ಕದಲ್ಲಿದೆ ಆದರೆ ಬಹುಶಃ ಅವು ಭೌತಿಕವಾಗಿ ವಿಭಿನ್ನ ವಲಯಗಳಾಗಿವೆ ಆದ್ದರಿಂದ ಅವರು ನೋಡಲು ಹೋದದ್ದು ಆಕ್ಟಿನ್ ಸಂಬಂಧಿತ ಪ್ರೋಟೀನ್ ಗಳಂತಹ ಕೆಲವು ಪ್ರಮುಖ ಪ್ರೋಟೀನ್ ಗಳ ಪ್ರಾದೇಶಿಕ ಸ್ಥಳೀಕರಣ ಯಾವುದು ಮತ್ತು ಲ್ಯಾಮೆಲ್ಲಿಪೋಡಿಯಾ ದಲ್ಲಿ ಆಕ್ಟಿನ್ ಕವಲೊಡೆಯುವಿಕೆಯೊಂದಿಗೆ ಸಂಬಂಧಿಸಿರುವ Arp 23 ಎಂದು ಅವರು ಕಂಡುಕೊಂಡಿದ್ದಾರೆ ಅಂತೆಯೇ ಕೋಫಿಲಿನ್ ಇದು ಆಕ್ಟಿನ್ ಡಿ ಪಾಲಿಮರೀಕರಣ ಪ್ರೋಟೀನ್ ಆಗಿದೆ ಇದು ಕ್ಯಾಪಿಂಗ್ ಪ್ರೋಟೀನ್ ಆಕ್ಟಿನ್ ಡಿ ಪಾಲಿಮರೀಕರಣಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಇದು ಲ್ಯಾಮೆಲ್ಲಿಪೋಡಿಯಾ ದಲ್ಲಿಯೂ ಇರುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಮಯೋಸಿನ್ II ವಾಸ್ತವವಾಗಿ ಲ್ಯಾಮೆಲ್ಲಾ ದಲ್ಲಿ ಸಮೃದ್ಧವಾಗಿರುವ ಆಕ್ಟಿನ್ ಫೈಬರ್ ಗಳನ್ನು ಎಳೆಯುತ್ತದೆ ಮತ್ತು ಇದು ಟ್ರೋಪೊಮಿಯೊಸಿನ್ ಇದು ಲ್ಯಾಮಿನಾ ದಲ್ಲಿಯೂ ಸಹ ಇರುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ವಲಯಗಳು ವಿಭಿನ್ನ ಹಿಮ್ಮೆಟ್ಟುವಿಕೆಯ ಹರಿವು ವಿಭಿನ್ನ ವಹಿವಾಟು ಮತ್ತು ಆಣ್ವಿಕ ಭಿನ್ನವಾಗಿರುತ್ತವೆ ಈ ಎರಡು ವಲಯಗಳಲ್ಲಿ ವಿಭಿನ್ನವಾದ ಕೆಲವು ಡೈನಾಮಿಕ್ಸ್ ಇರಬೇಕು ಎಂದು ಇದು ಸೂಚಿಸುತ್ತದೆ ಅದರೊಂದಿಗೆ ನಾನು ಇಂದು ನನ್ನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಮರುದಿನ ಇಲ್ಲಿಂದ ಮುಂದುವರಿಸುತ್ತೇನೆ ಧನ್ಯವಾದಗಳು